ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಕಾರ್ಯಕ್ರಮಗಳಲ್ಲಿನ ಒಂದು ನಿರ್ದಿಷ್ಟ ದುರ್ಬಲತೆಯನ್ನು ನೋಡಿದ್ದೇವೆ ವಿಶೇಷವಾಗಿ C ಮತ್ತು C ಪ್ರೋಗ್ರಾಮ್ಗಳಲ್ಲಿ ಸ್ಟಾಕ್ನಲ್ಲಿನ ಬಫರ್ ಓವರ್ಫ್ಲೋಗಳ ಕಾರಣದಿಂದಾಗಿ ದುರ್ಬಲತೆ ಉಂಟಾಗುತ್ತದೆ ಆದ್ದರಿಂದ ನಾವು ನೋಡಿದ ಸಂಗತಿಯೆಂದರೆ ಆಕ್ರಮಣಕಾರರು ಪ್ರೋಗ್ರಾಂಗೆ ಕೋಡ್ ಅನ್ನು ಸೇರಿಸಲು ಈ ಬಫರ್ ಓವರ್ಫ್ಲೋಗಳನ್ನು ಬಳಸಬಹುದು ಮತ್ತು ನಂತರ ನಿರ್ದಿಷ್ಟ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸಬಹುದು ಆದ್ದರಿಂದ ನಾವು ಇದನ್ನು ಮಾಡುವುದು ಮತ್ತು ನಂತರ ಪೇಲೋಡ್ನ ಬುಡಮೇಲು ಮಾಡುವುದು ಎಂದು ಕರೆದಿದ್ದೇವೆ ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ಈ ಬಫರ್ ಓವರ್ಫ್ಲೋ ಪ್ರಕಾರದ ದುರ್ಬಲತೆಗಳನ್ನು ತಡೆಯಬಹುದಾದ ಒಂದೆರಡು ಮಾರ್ಗಗಳನ್ನು ಸಹ ನಾವು ನೋಡಿದ್ದೇವೆ ಮೂಲಭೂತವಾಗಿ ಬಫರ್ ಓವರ್ಫ್ಲೋ ದುರ್ಬಲತೆಗಾಗಿ ನಾವು ಒಂದೆರಡು ಪ್ರತಿಕ್ರಮಗಳನ್ನು ಚರ್ಚಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಬಫರ್ಗಳ ಆಧಾರದ ಮೇಲೆ ಮತ್ತೊಂದು ದುರ್ಬಲತೆಯನ್ನು ನೋಡುತ್ತೇವೆ ಇಲ್ಲಿ ನಾವು ಬಫರ್ ಓವರ್ರೀಡ್ಗಳ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ಬಫರ್ ಓವರ್ ರೀಡ್ ಏನು ಎಂಬುದರ ಸಣ್ಣ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ನಾವು ಈ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಗ್ರಾಂ ಎರಡು ಜಾಗತಿಕ ಅರೇಗಳನ್ನು ವ್ಯಾಖ್ಯಾನಿಸುತ್ತದೆ ಒಂದನ್ನು ಕೆಲವು ಅನಿಯಂತ್ರಿತ ಸ್ಟ್ರಿಂಗ್ಗೆ ಪ್ರಾರಂಭಿಸಿದ ಕೆಲವು ಡೇಟಾ ಎಂದು ಕರೆಯಲಾಗುತ್ತದೆ ಮತ್ತು ಇತರ ರಚನೆಯ ರಹಸ್ಯ ದತ್ತಾಂಶವನ್ನು ಟಾಪ್ಸೆಕ್ರೆಟ್ ಗೆ ಪ್ರಾರಂಭಿಸಲಾಗುತ್ತದೆ ಈಗ ಮುಖ್ಯ ಕಾರ್ಯದಲ್ಲಿ ಆಜ್ಞಾ ಸಾಲಿನ ಆರ್ಗ್ಯುಮೆಂಟ್ನಿಂದ ಮೂಲಭೂತವಾಗಿ ಪಡೆದ ಲೆನ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಮೊದಲ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಅನ್ನು ಪೂರ್ಣಾಂಕಕ್ಕೆ ಪರಿವರ್ತಿಸಲಾಗುತ್ತದೆ ಮತ್ತು ಇದನ್ನು ಲೆನ್ ಅನ್ನು ಪ್ರಾರಂಭಿಸಲು ಬಳಸಲಾಗುತ್ತದೆ ಮತ್ತು ನಂತರ ನಾವು ಈ ಲೂಪ್ ಅನ್ನು ಹೊಂದಿದ್ದೇವೆ ಅದು ಕೆಲವು ಡೇಟಾದ ಅಕ್ಷರಗಳನ್ನು ಮುದ್ರಿಸುತ್ತದೆ ಮುದ್ರಿತವಾಗುವ ಅಕ್ಷರಗಳ ಸಂಖ್ಯೆಯು ಲೆನ್ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಇದನ್ನು argv1 ನಲ್ಲಿ ಈ ಪ್ರೋಗ್ರಾಂನ ಬಳಕೆದಾರರಿಂದ ನಿರ್ದಿಷ್ಟಪಡಿಸಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯಕ್ರಮದಲ್ಲಿ ಎರಡು ನಿರ್ಣಾಯಕ ಅಂಶಗಳಿವೆ ಈ ಪ್ರೋಗ್ರಾಂನ ದುರ್ಬಲತೆಯನ್ನು ಅರ್ಥಮಾಡಿಕೊಳ್ಳಲು ಮೊದಲನೆಯದಾಗಿ ಈ ಪ್ರೋಗ್ರಾಂನ ಬಳಕೆದಾರರು ಕೆಲವು ಡೇಟಾದ ಎಷ್ಟು ಅಕ್ಷರಗಳನ್ನು ಮುದ್ರಿಸಬೇಕು ಎಂಬುದನ್ನು ನಿರ್ದಿಷ್ಟಪಡಿಸಬಹುದು ಲೆನ್ ಈ ನಿರ್ದಿಷ್ಟ ಸ್ಟ್ರಿಂಗ್ನ ಗಾತ್ರಕ್ಕಿಂತ ಕಡಿಮೆಯಿದ್ದರೆ ಆಗ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ಕೆಲವು ಅಕ್ಷರಗಳು ಮತ್ತು ಹೆಚ್ಚಿನದಾದರೆ ಕೆಲವು ಡೇಟಾದ ಎಲ್ಲಾ ಅಕ್ಷರಗಳು ಪರದೆಯ ಮೇಲೆ ಮುದ್ರಿಸಲ್ಪಡುತ್ತವೆ ಆದಾಗ್ಯೂ ಬಳಕೆದಾರರು ಈ ಕೆಲವು ಡೇಟಾ ಅಕ್ಷರಗಳು ಮುದ್ರಿತವಾಗುವುದಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಲೆನ್ಗಾಗಿ ನಿರ್ದಿಷ್ಟಪಡಿಸುತ್ತಾರೆ ಮತ್ತು ಮೆಮೊರಿಯಲ್ಲಿ ಸಂಗ್ರಹವಾಗಿರುವ ಪಕ್ಕದ ಅಕ್ಷರಗಳು ಸಹ ಮುದ್ರಿಸಲ್ಪಡುತ್ತವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪಕ್ಕದ ಮೆಮೊರಿಯು ಉನ್ನತ ರಹಸ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಲೆನ್ನ ಮೌಲ್ಯವು ದೊಡ್ಡದಾಗಿದೆ ನಂತರ ಕೆಲವು ಡೇಟಾವನ್ನು ಮುದ್ರಿಸಲಾಗುತ್ತದೆ ಮಾತ್ರವಲ್ಲದೆ ಉನ್ನತ ರಹಸ್ಯವನ್ನು ಮುದ್ರಿಸಲಾಗುತ್ತದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ನಿಜವಾಗಿ ಚಲಾಯಿಸುತ್ತೇವೆ ನಾವು ಅದನ್ನು ಎಂದಿನಂತೆ ಕಂಪೈಲ್ ಮಾಡುತ್ತೇವೆ ಮತ್ತು ಅದನ್ನು ಇಲ್ಲಿ ಕಮಾಂಡ್ ಲೈನ್ನಲ್ಲಿ ರನ್ ಮಾಡುತ್ತೇವೆ ಮತ್ತು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಅನ್ನು 22 ಎಂದು ನಿರ್ದಿಷ್ಟಪಡಿಸುತ್ತೇವೆ ಆದ್ದರಿಂದ ಲೆನ್ 22 ಕ್ಕೆ ಪ್ರಾರಂಭಿಸುತ್ತದೆ ಮತ್ತು ಇದು ಕೆಲವು ಡೇಟಾದಿಂದ ಪ್ರಾರಂಭವಾಗುವ 22 ಅಕ್ಷರಗಳನ್ನು ಮುದ್ರಿಸುತ್ತದೆ ಆದ್ದರಿಂದ ಏನಾಗುತ್ತದೆ ಪರದೆಯ ಮೇಲೆ ಮುದ್ರಿತವು ಕೇವಲ ಕೆಲವು ಡೇಟಾ ಅಲ್ಲ ಆದರೆ ಟಾಪ್ ಸೀಕ್ರೆಟ್ ನ ಪಕ್ಕದ ಅಕ್ಷರಗಳು ಆದ್ದರಿಂದ ಬಫರ್ ಓವರ್ರೀಡ್ಗಳ ಕಾರಣದಿಂದಾಗಿ ದುರ್ಬಲತೆಯ ಒಂದು ಸರಳ ಉದಾಹರಣೆಯಾಗಿದೆ ಇಲ್ಲಿ ಏನಾಯಿತು ಎಂದರೆ ರಚನೆಯನ್ನು ಕೆಲವು ನಿರ್ದಿಷ್ಟ ಗಾತ್ರಕ್ಕೆ ಪ್ರಾರಂಭಿಸಲಾಗಿದೆ ಆದರೆ ಬಳಕೆದಾರರು ಅಗತ್ಯಕ್ಕಿಂತ ಹೆಚ್ಚಿನ ಡೇಟಾವನ್ನು ಓದಲು ನಿರ್ವಹಿಸುತ್ತಿದ್ದಾರೆ ಮತ್ತು ಮೂಲಭೂತವಾಗಿ ಇದು ಪರದೆಯ ಮೇಲೆ ಮುದ್ರಣಗೊಳ್ಳುವ ರಚನೆಯಲ್ಲ ಆದರೆ ನಿರ್ದಿಷ್ಟ ರಚನೆಯ ಪಕ್ಕದಲ್ಲಿರುವ ಮೆಮೊರಿ ಕೂಡ ಮುದ್ರಿಸಿ ಆದ್ದರಿಂದ ಈಗ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಪ್ರಸ್ತುತಪಡಿಸಿದ ಪ್ರತಿಕ್ರಮಗಳನ್ನು ನೋಡಿದರೆ ನಾವು ಬಳಕೆದಾರರ ಕ್ಯಾನರಿಗಳು WX ಬಿಟ್ ಮತ್ತು ASLR ಅಡ್ರೆಸ್ ಸ್ಪೇಸ್ ಲೇಔಟ್ ಅವಲೋಕನ ಅಧ್ಯಯನ ಮಾಡಿದ್ದೇವೆ ಬಫರ್ ಓವರ್ ರೀಡ್ಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡುವುದು ಬಫರ್ ಓವರ್ರೀಡ್ಗಳನ್ನು ತಡೆಯಲು ಕ್ಯಾನರಿಗಳು ಮತ್ತು WX ಬಿಟ್ ಕೆಲಸ ಮಾಡುವುದಿಲ್ಲ ಏಕೆಂದರೆ ಕ್ಯಾನರಿಗಳು ಮೂಲಭೂತವಾಗಿ ಸ್ಟಾಕ್ನಲ್ಲಿ ಬದಲಾವಣೆಗಳನ್ನು ಹುಡುಕುತ್ತವೆ ಮತ್ತು ಬಫರ್ ಓವರ್ರೀಡ್ನೊಂದಿಗೆ ನಾವು ಸ್ಟಾಕ್ನಲ್ಲಿ ಏನನ್ನೂ ಬರೆಯುವುದಿಲ್ಲ ಅಥವಾ ಬದಲಾಯಿಸುವುದಿಲ್ಲ ಆದರೆ ನಾವು ಸ್ಟಾಕ್ನ ವಿಷಯಗಳನ್ನು ಓದುತ್ತಿದ್ದೇವೆ ಅಂತೆಯೇ WX ಬಿಟ್ ಪ್ರೊಟೆಕ್ಷನ್ ಮೆಕ್ಯಾನಿಸಂನೊಂದಿಗೆ ನಾವು ಸ್ಟಾಕ್ನಿಂದ ಏನನ್ನೂ ಕಾರ್ಯಗತಗೊಳಿಸಲು ಹೋಗುವುದಿಲ್ಲ ಆದರೆ ನಾವು ಸ್ಟಾಕ್ನಿಂದ ಓದುತ್ತೇವೆ ಆದ್ದರಿಂದ WX ಬಿಟ್ ಕೌಂಟರ್ಮೀಷರ್ ಸಹ ಕಾರ್ಯನಿರ್ವಹಿಸುವುದಿಲ್ಲ ಈಗ ನಾವು ASLR ಅಥವಾ ಅಡ್ರೆಸ್ ಸ್ಪೇಸ್ ಲೇಔಟ್ ಯಾದೃಚ್ಛಿಕತೆ ಯನ್ನು ಅಧ್ಯಯನ ಮಾಡಿರುವ ಮೂರನೇ ಪ್ರತಿಮಾಪನವು ಬಫರ್ ಓವರ್ರೀಡ್ಗಳನ್ನು ತಡೆಯಲು ಸಹಾಯ ಮಾಡುವುದಿಲ್ಲ ಮೂಲಭೂತವಾಗಿ ಕಾರಣವೆಂದರೆ ನಾವು ಸ್ಟಾಕ್ನಿಂದ ಅಥವಾ ಮೆಮೊರಿಯ ನಿರ್ದಿಷ್ಟ ವಿಭಾಗದಿಂದ ಓದಲು ನಮ್ಮನ್ನು ನಿರ್ಬಂಧಿಸುತ್ತಿದ್ದೇವೆ ಈಗ ASLR ಗ್ರಂಥಾಲಯಗಳ ಸ್ಥಳವನ್ನು ಯಾದೃಚ್ಛಿಕಗೊಳಿಸಲು ಉಪಯುಕ್ತವಾಗಿದೆ ಆದ್ದರಿಂದ ROP ದಾಳಿಯಂತಹ ದಾಳಿಯನ್ನು ಆರೋಹಿಸಲು ಹೆಚ್ಚು ಕಷ್ಟಕರವಾಗಿದೆ ಮತ್ತೊಂದೆಡೆ ನಾವು ಮಿತಿಮೀರಿದ ಓದುವಿಕೆಯನ್ನು ನಿರ್ದಿಷ್ಟ ಮೆಮೊರಿ ವಿಭಾಗದೊಳಗೆ ನಿರ್ಬಂಧಿಸುತ್ತಿರುವುದರಿಂದ ASLR ಪ್ರತಿಮಾಪನವು ದಾಳಿಯನ್ನು ತಡೆಯಲು ಸಹ ಕಾರ್ಯನಿರ್ವಹಿಸುವುದಿಲ್ಲ ಈಗ ನಾವು ಬಫರ್ ಓವರ್ ರೀಡ್ ದಾಳಿಯ ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ ನಿರ್ದಿಷ್ಟ ದಾಳಿಯನ್ನು ಹಾರ್ಟ್ ಬ್ಲೀಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು 2012 ರಲ್ಲಿ ಪರಿಚಯಿಸಲಾದ ಮಾಲ್ವೇರ್ ಆಗಿತ್ತು ಮತ್ತು ಅದನ್ನು 2014 ರಲ್ಲಿ ಬಹಿರಂಗಪಡಿಸಲಾಯಿತು ಆದ್ದರಿಂದ ಮಾಲ್ವೇರ್ಗಾಗಿ CVE ಇಲ್ಲಿದೆ CVE 2014 0160 ಮತ್ತು ಈ ನಿರ್ದಿಷ್ಟ ಮಾಲ್ವೇರ್ ಮೂಲಭೂತವಾಗಿ ವೆಬ್ ಸರ್ವರ್ನಿಂದ ನಿರ್ಣಾಯಕ ಮಾಹಿತಿಯನ್ನು ಕದಿಯಲು ಬಫರ್ ಓವರ್ರೀಡ್ ಅನ್ನು ಬಳಸಿದೆ ಆದ್ದರಿಂದ ಗುರಿಯು TLS ನ ಓಪನ್ SSL ಅನುಷ್ಠಾನವಾಗಿತ್ತು ಆದ್ದರಿಂದ TLS ಎಂಬುದು ಸಾರಿಗೆ ಪದರದ ಭದ್ರತೆಯಾಗಿದೆ ನಿಮ್ಮ ವೆಬ್ ಸರ್ವರ್ ಅಪ್ಲಿಕೇಶನ್ಗಳಲ್ಲಿ ಕ್ರಿಪ್ಟೋಗ್ರಫಿ ಅಥವಾ ಭದ್ರತೆಯನ್ನು ನೀವು ಬಯಸಿದಾಗ ಈ ನಿರ್ದಿಷ್ಟ ಓಪನ್ SSL ಲೈಬ್ರರಿಯನ್ನು ಈಗ ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ TLS ಅಥವಾ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯುರಿಟಿ ಸುರಕ್ಷಿತ ಸಂವಹನಕ್ಕಾಗಿ ಕ್ರಿಪ್ಟೋ ಪ್ರೋಟೋಕಾಲ್ ಅನ್ನು ವ್ಯಾಖ್ಯಾನಿಸುತ್ತದೆ ಇಮೇಲ್ ವೆಬ್ ಬ್ರೌಸಿಂಗ್ VoIP ಮತ್ತು ತ್ವರಿತ ಸಂದೇಶ ಕಳುಹಿಸುವಿಕೆಯಂತಹ ಅಪ್ಲಿಕೇಶನ್ಗಳಿಗೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಗೌಪ್ಯತೆ ಮತ್ತು ಡೇಟಾ ಸಮಗ್ರತೆಯನ್ನು ಒದಗಿಸಲು ಇದನ್ನು ಬಳಸಲಾಗುತ್ತದೆ ಈಗ ಈ ಉಪನ್ಯಾಸದಲ್ಲಿ ನಾವು ಚರ್ಚಿಸಲಿರುವುದು ಈ ಓಪನ್ SSL ಅನುಷ್ಠಾನದಲ್ಲಿನ ಒಂದು ದುರ್ಬಲತೆಯಾಗಿದೆ ಇದು ಮಾಹಿತಿಯನ್ನು ಕದಿಯಲು ದಾಳಿಕೋರರಿಂದ ದುರ್ಬಳಕೆಯಾಗಿದೆ ಹಾರ್ಟ್ಬ್ಲೀಡ್ ಮಾಲ್ವೇರ್ನಲ್ಲಿ ಬಳಸಲಾದ ದುರ್ಬಲತೆಯನ್ನು ನಿರ್ದಿಷ್ಟವಾಗಿ ಹಾರ್ಟ್ಬೀಟ್ ಸಂದೇಶ ಎಂದು ಕರೆಯಲಾಗುತ್ತದೆ ಅದು TLS ಲೈಬ್ರರಿಯೊಂದಿಗೆ ಇರುತ್ತದೆ ಈಗ ಈ ಹೃದಯ ಬಡಿತ ಸಂದೇಶವನ್ನು ಕ್ಲೈಂಟ್ ಮತ್ತು ಸರ್ವರ್ ನಡುವೆ ಕಳುಹಿಸಲಾಗುತ್ತದೆ ಮತ್ತು ಈ ಎರಡು ವ್ಯವಸ್ಥೆಗಳ ನಡುವೆ ಸಂಪರ್ಕವನ್ನು ಜೀವಂತವಾಗಿಡಲು ಮೂಲಭೂತವಾಗಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುವುದೇನೆಂದರೆ ಈ ವ್ಯವಸ್ಥೆಗಳಲ್ಲಿ ಒಂದು ಹಾರ್ಟ್ ಬೀಟ್ ಸಂದೇಶ ಎಂದು ಕರೆಯಲ್ಪಡುವದನ್ನು ರಚಿಸುತ್ತದೆ ಮತ್ತು ಆ ಸಂದೇಶವನ್ನು ಇತರ ಸಿಸ್ಟಮ್ಗೆ ಕಳುಹಿಸುತ್ತದೆ ಇಲ್ಲಿ ಉದಾಹರಣೆಗೆ ಕ್ಲೈಂಟ್ ಹಾರ್ಟ್ ಬೀಟ್ ಸಂದೇಶವನ್ನು ರಚಿಸುತ್ತದೆ ಮತ್ತು ಆ ಸಂದೇಶವನ್ನು ಸರ್ವರ್ಗೆ ಕಳುಹಿಸುತ್ತದೆ ಈಗ ಸರ್ವರ್ ಇದು ನಿಜವಾಗಿಯೂ ಹೃದಯ ಬಡಿತದ ಸಂದೇಶ ಎಂದು ನಿರ್ಧರಿಸುತ್ತದೆ ಮತ್ತು ಅದು ಸ್ವೀಕರಿಸಿದ ನಿರ್ದಿಷ್ಟ ಸಂದೇಶವನ್ನು ಪುನರಾವರ್ತಿಸುತ್ತದೆ ಮತ್ತು ಅದನ್ನು ಕ್ಲೈಂಟ್ಗೆ ಹಿಂತಿರುಗಿಸುತ್ತದೆ ಆದ್ದರಿಂದ ಇದು ಒಂದು ರೀತಿಯ ಪಿಂಗ್ ಪಾಂಗ್ ವಿಷಯವಾಗಿದೆ ಅಲ್ಲಿ ಒಂದು ಸಿಸ್ಟಮ್ ಸಂದೇಶವನ್ನು ಕಳುಹಿಸುತ್ತದೆ ಮತ್ತು ಇನ್ನೊಂದು ಸಿಸ್ಟಮ್ ಅದೇ ಸಂದೇಶದೊಂದಿಗೆ ಪ್ರತ್ಯುತ್ತರಿಸುತ್ತದೆ ಈಗ ಹೃದಯ ಬಡಿತದ ಸಂದೇಶವು ಈ ರೀತಿ ಕಾಣುತ್ತದೆ ಆದ್ದರಿಂದ ಇದು ಇಲ್ಲಿ 1 ಬೈಟ್ ಅನ್ನು ಒಳಗೊಂಡಿದೆ ಇದು ಈ ನಿರ್ದಿಷ್ಟ ಸಂದೇಶವು ಹಾರ್ಟ್ ಬೀಟ್ ಸಂದೇಶ ಎಂದು ಮೂಲಭೂತವಾಗಿ ನಿರ್ದಿಷ್ಟಪಡಿಸುತ್ತದೆ ಎರಡನೆಯದಾಗಿ ಪೇಲೋಡ್ನ ಉದ್ದವನ್ನು ಸೂಚಿಸಲು ಇದು 2 ಬೈಟ್ಗಳನ್ನು ಹೊಂದಿತ್ತು ಆದ್ದರಿಂದ ಇದು 2 ಬೈಟ್ಗಳಾಗಿರುವುದರಿಂದ ಪೇಲೋಡ್ ಉದ್ದವು 1 ಬೈಟ್ನಿಂದ 216 1 ಬೈಟ್ವರೆಗೆ ಯಾವುದಾದರೂ ಆಗಿರಬಹುದು ಮತ್ತು ನಂತರ ಅಂತಿಮವಾಗಿ ನೀವು ಇಲ್ಲಿ ಪೇಲೋಡ್ ಅನ್ನು ಹೊಂದಿದ್ದೀರಿ ಮತ್ತು ಐಚ್ಛಿಕವಾಗಿ ಹೆಚ್ಚುವರಿ ಪ್ಯಾಡಿಂಗ್ ಅನ್ನು ಸೇರಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ನಮ್ಮ ಉದಾಹರಣೆಯಲ್ಲಿ ಪೇಲೋಡ್ ಹಲೋ ವರ್ಲ್ಡ್ ಆಗಿರುತ್ತದೆ ಉದ್ದವು 12 ಬೈಟ್ಗಳಾಗಿರುತ್ತದೆ ಏಕೆಂದರೆ ಹಲೋ ವರ್ಲ್ಡ್ 12 ಬೈಟ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಪ್ರಕಾರವು ಈ ಕೆಳಗಿನಂತಿರುತ್ತದೆ TLS1 HB REQUEST ಈಗ ನಾವು SSL 3 ರಚನೆಯಂತೆ ನೋಡುತ್ತೇವೆ ಅದು ಮೂಲಭೂತವಾಗಿ ಹೃದಯ ಬಡಿತ ಸಂದೇಶವನ್ನು ಹೊಂದಿದೆ ಈಗ SSL 3 ರಚನೆಯು ಬಹಳಷ್ಟು ಅಂಶಗಳನ್ನು ಹೊಂದಿದೆ ಆದರೆ ಹೃದಯ ಬಡಿತದ ಸಂದೇಶಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದವುಗಳು ಕೇವಲ ಎರಡು ಒಂದು d length ಅನ್ನು ಸಹಿ ಮಾಡದ ಇಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಇನ್ನೊಂದು ಡೇಟಾ ಇದು ಮೂಲಭೂತವಾಗಿ ಸ್ಟ್ರಿಂಗ್ ಸಹಿ ಮಾಡದ ಅಕ್ಷರ ಪಾಯಿಂಟರ್ ಆಗಿದೆ ಈಗ ಈ ಡೇಟಾವು ಮೂಲಭೂತವಾಗಿ ಹೃದಯ ಬಡಿತದ ಸಂದೇಶವಾಗಿದೆ ಇದು ಮಾದರಿ ಪೇಲೋಡ್ನ ಉದ್ದ ಮತ್ತು ಪೇಲೋಡ್ ಅನ್ನು ಒಳಗೊಂಡಂತೆ ನಾವು ಮೊದಲೇ ಚರ್ಚಿಸಿದ್ದೇವೆ ಈಗ ನಾವು ಈ ನಿರ್ದಿಷ್ಟ ಹೃದಯ ಬಡಿತದ ಸಂದೇಶದಲ್ಲಿ ತೊಡಗಿಸಿಕೊಂಡಿರುವ ಎರಡು ಉದ್ದಗಳನ್ನು ಹೊಂದಿದ್ದೇವೆ ಎಂಬುದನ್ನು ಗಮನಿಸಿ ಒಂದು ಪ್ರಸ್ತುತವಾಗಿರುವ d length ಆಗಿದೆ ಆದ್ದರಿಂದ ಈ d length ಅನ್ನು ಬಾಹ್ಯ ರಚನೆಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಎರಡನೆಯದು ಪೇಲೋಡ್ ಉದ್ದವಾಗಿದ್ದು ಅದು ಮೂಲಭೂತವಾಗಿ ಹೃದಯ ಬಡಿತ ಸಂದೇಶದ ಭಾಗವಾಗಿದೆ ಇದು SSL 3 ರಚನೆಯಲ್ಲಿ ಇಲ್ಲಿ ವ್ಯಾಖ್ಯಾನಿಸಲಾದ ಡೇಟಾದ ಭಾಗವಾಗಿದೆ ಆದ್ದರಿಂದ d length ಹೃದಯ ಬಡಿತ ಸಂದೇಶದ ಪ್ರಕಾರ ಉದ್ದ ಮತ್ತು ಪೇಲೋಡ್ ಸೇರಿದಂತೆ ಸಂಪೂರ್ಣ ಗಾತ್ರವನ್ನು ನಿರ್ದಿಷ್ಟಪಡಿಸುತ್ತದೆ ಆದರೆ ಹೃದಯ ಬಡಿತ ಸಂದೇಶದ ಒಳಗಿನ ಉದ್ದವು ಪೇಲೋಡ್ ಅನ್ನು ಮಾತ್ರ ಸೂಚಿಸುತ್ತದೆ ಈಗ ಪೇಲೋಡ್ ಉದ್ದ ಅಂದರೆ ಈ ಉದ್ದವನ್ನು ಹೃದಯ ಬಡಿತ ಸಂದೇಶದ ರಚನೆಕಾರರು ನಿಯಂತ್ರಿಸುತ್ತಾರೆ ಉದಾಹರಣೆಗೆ ಕ್ಲೈಂಟ್ ಸಿಸ್ಟಮ್ ಹೃದಯ ಬಡಿತದ ಸಂದೇಶವನ್ನು ರಚಿಸಿದ್ದರೆ ಪೇಲೋಡ್ನ ಉದ್ದ ಎಷ್ಟು ಎಂಬುದನ್ನು ಕ್ಲೈಂಟ್ ಸಿಸ್ಟಮ್ ನಿರ್ಧರಿಸಬಹುದು ನಾವು ಇಲ್ಲಿ ನೋಡುವ ಇನ್ನೊಂದು ಅವಲೋಕನವೆಂದರೆ ಪೇಲೋಡ್ ಉದ್ದವು d length ಗಿಂತ ಕಟ್ಟುನಿಟ್ಟಾಗಿ ಕಡಿಮೆಯಿರಬೇಕು ಆದಾಗ್ಯೂ ಓಪನ್ SSL TLS ಲೈಬ್ರರಿಯ ನಿಜವಾದ ಕೋಡ್ನಲ್ಲಿ ಈ ಚೆಕ್ ಅನ್ನು ಎಂದಿಗೂ ಮಾಡಲಾಗಿಲ್ಲ ಆದ್ದರಿಂದ ಇದರ ಪರಿಣಾಮವಾಗಿ ಏನಾಗಬಹುದು ಎಂದರೆ ಈ ಹೃದಯ ಬಡಿತ ಸಂದೇಶವನ್ನು ರಚಿಸಿದ ಕ್ಲೈಂಟ್ ಸಿಸ್ಟಮ್ ಪೇಲೋಡ್ಗಾಗಿ ನಿರ್ದಿಷ್ಟ ಉದ್ದವನ್ನು ರಚಿಸಬಹುದು ಅಥವಾ ಹೊಂದಿಸಬಹುದು ಅದು ತುಂಬಾ ದೊಡ್ಡದಾಗಿದೆ ಮತ್ತು ಈ ಉದ್ದವನ್ನು ಎಂದಿಗೂ ಪರಿಶೀಲಿಸದ ಕಾರಣ ಇದು ಬಫರ್ಓವರ್ರೀಡ್ಗೆ ಕಾರಣವಾಗಬಹುದು ಏಕೆಂದರೆ d length ಗೆ ಸಂಬಂಧಿಸಿದಂತೆ ಪೇಲೋಡ್ ಉದ್ದವನ್ನು ಎಂದಿಗೂ ಪರಿಶೀಲಿಸಲಾಗಿಲ್ಲ ಅದು ಬಫರ್ ಓವರ್ರೀಡ್ಗೆ ಕಾರಣವಾಗಬಹುದು ಆದ್ದರಿಂದ ನಾವು ಹೃದಯದ ರಕ್ತಸ್ರಾವವನ್ನು ಉದಾಹರಣೆಯೊಂದಿಗೆ ನೋಡೋಣ ಆದ್ದರಿಂದ ನಾವು ಇಲ್ಲಿ ಕ್ಲೈಂಟ್ ಸಿಸ್ಟಮ್ ಅನ್ನು ಹೊಂದಿದ್ದೇವೆ ಅದು ದುರುದ್ದೇಶಪೂರಿತ ಹೃದಯ ಬಡಿತ ಸಂದೇಶವನ್ನು ರಚಿಸಿದೆ ಆದ್ದರಿಂದ ಹೃದಯ ಬಡಿತದ ಸಂದೇಶವು ಈ ರೀತಿ ಕಾಣುತ್ತದೆ ಮೊದಲನೆಯದು TLS HB REQUEST ಅನ್ನು ನಿರ್ದಿಷ್ಟಪಡಿಸುವ 1 ಬೈಟ್ ಆಗಿರುವ ಒಂದು ವಿಧವಾಗಿದೆ ಎರಡನೆಯದು ಕ್ಲೈಂಟ್ ಸಿಸ್ಟಮ್ ದುರುದ್ದೇಶಪೂರಿತವಾಗಿ ಗರಿಷ್ಠ ಉದ್ದವನ್ನು ತುಂಬಿದ ಉದ್ದವಾಗಿದೆ ಅಂದರೆ ಉದ್ದವು 2 ಬೈಟ್ಗಳಾಗಿರುವುದರಿಂದ ಗರಿಷ್ಠ ಉದ್ದವು 216 1 ಆಗಿರಬಹುದು ಅದು 65535 ಆಗಿರಬಹುದು ಆದ್ದರಿಂದ ಈಗ ಪೇಲೋಡ್ ಡೇಟಾದಲ್ಲಿ ಕ್ಲೈಂಟ್ ಸಿಸ್ಟಮ್ ಕೇವಲ 1 ಬೈಟ್ನಲ್ಲಿ ಪೇಲೋಡ್ನ ಉದ್ದವನ್ನು 65535 ಬೈಟ್ಗಳು ಎಂದು ನಿರ್ದಿಷ್ಟಪಡಿಸಿದ್ದರೂ ಸಹ ತುಂಬುತ್ತದೆ ಈಗ ಸಂವಹನದ ಸಮಯದಲ್ಲಿ ಏನಾಗುತ್ತದೆ ಎಂದರೆ ಈ ಹೃದಯ ಬಡಿತ ಸಂದೇಶವನ್ನು SSL 3 ರಚನೆಯಲ್ಲಿ ಸುತ್ತಿಡಲಾಗಿದೆ ಈಗ SSL 3 ಈ ಸಂದೇಶದ ಉದ್ದವನ್ನು ಕೇವಲ 4 ಬೈಟ್ಗಳಾಗಿ ಅಳೆಯುತ್ತದೆ ಈ ಪ್ರಕಾರಕ್ಕೆ 1 ಉದ್ದಕ್ಕೆ 2 ಮತ್ತು ಅದು ಕಂಡುಕೊಂಡ ಈ ಡೇಟಾಗೆ 1 ಆದ್ದರಿಂದ ಇದು d length ಅನ್ನು 4 ಬೈಟ್ಗಳಾಗಿ ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದ ನಮ್ಮ ವೆಬ್ ಸರ್ವರ್ ಆಗಿರುವ ಬಲಿಪಶುದಲ್ಲಿ ಏನಾಗುತ್ತದೆ ಎಂದರೆ ವೆಬ್ ಸರ್ವರ್ ಇಲ್ಲಿರುವ d length ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತದೆ ಮತ್ತು ಹೃದಯ ಬಡಿತದ ಸಂದೇಶದೊಳಗಿನ ಉದ್ದವನ್ನು ಮಾತ್ರ ನೋಡುತ್ತದೆ ಹೀಗಾಗಿ ಅದು ಏನು ಮಾಡಲಿದೆ ಅದು ನಕಲಿಸಲು ಹೋಗುತ್ತದೆ ಇಲ್ಲಿ ಇರುವ ಪೇಲೋಡ್ 1 ಬೈಟ್ ಆಫ್ ಪೇಲೋಡ್ ಆಗಿದೆ ಮತ್ತು ಅದು ಹೋಗುತ್ತದೆ ಏಕೆಂದರೆ ಉದ್ದವನ್ನು 65535 ಬೈಟ್ಗಳಾಗಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಇದು ಅದರ ಸ್ಮರಣೆಯಲ್ಲಿ ಇರುವ ಎಲ್ಲಾ ಪಕ್ಕದ ಬೈಟ್ಗಳನ್ನು ಸಹ ನಕಲಿಸುತ್ತದೆ ಹೀಗಾಗಿ ಬಲಿಪಶುವಿನ ಪ್ರತಿಕ್ರಿಯೆಯು ಈ ರೀತಿ ಕಾಣುತ್ತದೆ ಇದು TLS HB RESPONSE ಪ್ರಕಾರಕ್ಕೆ 1 ಬೈಟ್ ಅನ್ನು ಒಳಗೊಂಡಿರುತ್ತದೆ ಉದ್ದವನ್ನು ಮೊದಲಿನಂತೆಯೇ 65535 ಬೈಟ್ಗಳಂತೆ ನಿರ್ದಿಷ್ಟಪಡಿಸಲಾಗುತ್ತದೆ ಮತ್ತು ಪೇಲೋಡ್ ಡೇಟಾವು 1 ಬೈಟ್ ಅನ್ನು ಒಳಗೊಂಡಿರುತ್ತದೆ ಕ್ಲೈಂಟ್ ಯಂತ್ರ ಹಾಗೂ 65534 ಪಕ್ಕದ ಬೈಟ್ಗಳು ಹೀಗಾಗಿ ಈ ಪ್ಯಾಕೆಟ್ SSL 3 ಪ್ರತಿಕ್ರಿಯೆಯಲ್ಲಿ ಸುತ್ತುತ್ತದೆ ಮತ್ತು ಆದ್ದರಿಂದ SSL 3 ಪ್ರತಿಕ್ರಿಯೆಗಳಲ್ಲಿನ ಉದ್ದವು 65538 ಬೈಟ್ಗಳು ಆದ್ದರಿಂದ ಕ್ಲೈಂಟ್ಗೆ ಸರ್ವರ್ನಿಂದ ಪ್ರತಿಕ್ರಿಯೆಯಲ್ಲಿ d length 65538 ಬೈಟ್ಗಳು ಈಗ ಇಲ್ಲಿ ಏನಾಗುತ್ತಿದೆ ಎಂದರೆ ಬಫರ್ ಓವರ್ ರೀಡ್ ಇದೆ ಮತ್ತು ಆ ನಿರ್ದಿಷ್ಟ ವಿಭಾಗದಲ್ಲಿ ಇರುವ ಸರ್ವರ್ ಡೇಟಾ ಕ್ಲೈಂಟ್ಗೆ ವರ್ಗಾಯಿಸಲ್ಪಡುತ್ತದೆ ಮತ್ತು ಈ ಹಾರ್ಟ್ ಬೀಟ್ ಮಾಲ್ವೇರ್ನಲ್ಲಿ ನಿಜವಾಗಿ ಪ್ರದರ್ಶಿಸಿದ್ದು ಏನೆಂದರೆ ಸರ್ವರ್ನಲ್ಲಿರುವ ಸಾಕಷ್ಟು ಸೂಕ್ಷ್ಮ ಡೇಟಾವು ನಿಜವಾಗಿ ಸೋರಿಕೆಯಾಗಿದೆ ಕ್ಲೈಂಟ್ ಯಂತ್ರ ಆದ್ದರಿಂದ ಹೃದಯ ಬಡಿತವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ಸ್ವಲ್ಪ ಹೆಚ್ಚು ಅಗೆಯುತ್ತೇವೆ ಮತ್ತು ನಾವು ದುರ್ಬಲತೆಯನ್ನು ಹೊಂದಿರುವ ಓಪನ್ SSL ಕೋಡ್ ಅನ್ನು ನೋಡುತ್ತೇವೆ ಆದ್ದರಿಂದ ನಮಗೆ ಪ್ರಮುಖ ಕಾರ್ಯವೆಂದರೆ ಈ ನಿರ್ದಿಷ್ಟ ಕಾರ್ಯವೆಂದರೆ ಅದು tls process heartbeat ಆಗಿದೆ ಆದ್ದರಿಂದ ನಾವು ಇಲ್ಲಿ ವ್ಯಾಖ್ಯಾನಿಸಲಾದ ಪಾಯಿಂಟರ್ p ಅನ್ನು ಹೊಂದಿದ್ದೇವೆ ಮತ್ತು ಈ ಪಾಯಿಂಟರ್ ಅನ್ನು ಹೃದಯ ಬಡಿತದ ಸಂದೇಶಕ್ಕೆ ಪ್ರಾರಂಭಿಸಲಾಗಿದೆ ಅದು SSL 3 ಪ್ಯಾಕೆಟ್ನಲ್ಲಿರುವ ಡೇಟಾವಾಗಿದೆ ಮುಂದಿನ ಪ್ರಮುಖ ಭಾಗವೆಂದರೆ ಸರ್ವರ್ ಕೊನೆಯಲ್ಲಿ ಈ ಮೂರು ಹೇಳಿಕೆಗಳು ಸರ್ವರ್ ಪಡೆದ ಪ್ಯಾಕೆಟ್ ಅನ್ನು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸುತ್ತಿದೆ ಸರ್ವರ್ ಮಾಡುವ ಮೊದಲ ಕೆಲಸವೆಂದರೆ ನಾವು ಮೊದಲು ನೋಡಿದಂತೆ TLS HB REQUEST ಹೃದಯ ಬಡಿತದ ಪ್ರಕಾರವನ್ನು ನಿರ್ಧರಿಸುವುದು ಆದ್ದರಿಂದ ನಂತರ ಅದು ಲೋಡ್ನಲ್ಲಿ ಸಂಗ್ರಹವಾಗಿರುವ ಪೇಲೋಡ್ ಉದ್ದವನ್ನು ಹೊರತೆಗೆಯುತ್ತದೆ ಆದ್ದರಿಂದ ಇದು ಇಲ್ಲಿ ಇರುವ ಈ ಪೇಲೋಡ್ ವೇರಿಯೇಬಲ್ನಲ್ಲಿ ಸಂಗ್ರಹವಾಗುವ 2 ಬೈಟ್ಗಳ ಉದ್ದವಾಗಿದೆ ಮತ್ತು ಅಂತಿಮವಾಗಿ ನಿಜವಾದ ಪೇಲೋಡ್ ಡೇಟಾವನ್ನು ಸೂಚಿಸುವ ಪಾಯಿಂಟರ್ p1 ಅನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಮುಂದಿನ ವಿಷಯವು ಇಲ್ಲಿ ಈ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ನೋಡುತ್ತದೆ ಇದು malloc ಕಾರ್ಯಕ್ಕೆ ಕರೆಯಾಗಿದೆ ಆದ್ದರಿಂದ ಸರ್ವರ್ನಿಂದ ಕ್ಲೈಂಟ್ಗೆ ಹಿಂತಿರುಗಿಸಲಾದ ಪ್ರತಿಕ್ರಿಯೆಯನ್ನು ಮೂಲಭೂತವಾಗಿ ರಚಿಸಲು ಈ malloc ಅನ್ನು ಕರೆಯಲಾಗುತ್ತದೆ ಇಲ್ಲಿರುವ ನಿರ್ಣಾಯಕ ಅಂಶವನ್ನು ಗಮನಿಸಿ malloc ಗೆ ವಿನಂತಿಸಿದ ಗಾತ್ರವು 3 ಬೈಟ್ಗಳು ಮತ್ತು ಪೇಲೋಡ್ ಉದ್ದ ಮತ್ತು ಪ್ಯಾಡಿಂಗ್ ಅನ್ನು ಒಳಗೊಂಡಿರುತ್ತದೆ ಮತ್ತು ಪ್ಯಾಡಿಂಗ್ ನಿರ್ದಿಷ್ಟಪಡಿಸಿದ 16 ಬೈಟ್ಗಳು ಮತ್ತು ಪೇಲೋಡ್ ಆಗಿದೆ ಏಕೆಂದರೆ ಇದು ಪೇಲೋಡ್ ಉದ್ದವಾಗಿದೆ ಮತ್ತು ನಾವು ಇಲ್ಲಿ ನೋಡಿದಂತೆ ಪೇಲೋಡ್ ಉದ್ದವಾಗಿದೆ 65535 ಬೈಟ್ಗಳು ಆದ್ದರಿಂದ ಪ್ರತಿಕ್ರಿಯೆಯ ಗಾತ್ರವು 3 ಪ್ಲಸ್ 65535 ಜೊತೆಗೆ 16 ಬೈಟ್ಗಳಾಗಿರುತ್ತದೆ ಈ ಕಾರ್ಯದಲ್ಲಿ ನಾಲ್ಕನೇ ನಿರ್ಣಾಯಕ ಅಂಶವೆಂದರೆ memcpy ಗೆ ಈ ಆಹ್ವಾನ ಆದ್ದರಿಂದ memcpy ಗೆ ಈ ಆಹ್ವಾನವು ಸರ್ವರ್ನಿಂದ ಕ್ಲೈಂಟ್ಗೆ ಮರಳಿ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತದೆ ಇದು ಮೂಲಭೂತವಾಗಿ ಕ್ಲೈಂಟ್ ಕಳುಹಿಸಿದ ಪೇಲೋಡ್ ಡೇಟಾದೊಂದಿಗೆ ಇತ್ತೀಚೆಗೆ ರಚಿಸಲಾದ ಬಫರ್ ಅನ್ನು ತುಂಬುತ್ತದೆ ಆದ್ದರಿಂದ ಕ್ಲೈಂಟ್ 1 ಬೈಟ್ ಅನ್ನು ಕಳುಹಿಸಿದ್ದರೂ ಸಹ ನಿರ್ದಿಷ್ಟಪಡಿಸಿದ ಪೇಲೋಡ್ 65535 ಆಗಿರುವುದರಿಂದ ಬಫರ್ 65535 ಬೈಟ್ಗಳ ಡೇಟಾವನ್ನು ಹೊಂದಿರುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಈ 65535 ಬೈಟ್ಗಳಲ್ಲಿ ಕ್ಲೈಂಟ್ ನಿಜವಾಗಿ ಕಳುಹಿಸಿದ್ದನ್ನು ಒಳಗೊಂಡಿರುವ ಒಂದು ಬೈಟ್ ಮಾತ್ರ ಇರುತ್ತದೆ ಮತ್ತು ಉಳಿದ ಬೈಟ್ಗಳು ಬಫರ್ ಓವರ್ರೀಡ್ನಿಂದಾಗಿ ಆ ಒಂದು ಬೈಟ್ನ ಪಕ್ಕದಲ್ಲಿರುವ 65534 ಬೈಟ್ಗಳನ್ನು ಬಫರ್ಗೆ ನಕಲಿಸಲಾಗುತ್ತದೆ ಈಗ ಇದೀಗ ರಚಿಸಲಾದ ಈ ಬಫರ್ ಅನ್ನು SSL 3 ರಚನೆಯಲ್ಲಿ ಸುತ್ತಿ ಕ್ಲೈಂಟ್ಗೆ ಹಿಂತಿರುಗಿಸಲಾಗಿದೆ ಗಮನಿಸಿ ನಾವು ಬಫರ್ ಅನ್ನು ಇಲ್ಲಿಗೆ ಕಳುಹಿಸುತ್ತಿದ್ದೇವೆ ಮತ್ತು ಈ ನಿರ್ದಿಷ್ಟ ಪ್ಯಾಕೆಟ್ನ ಗಾತ್ರವು 3 ಪ್ಲಸ್ ಪೇಲೋಡ್ ಜೊತೆಗೆ ಪ್ಯಾಡಿಂಗ್ ಆಗಿದೆ ಹೀಗಾಗಿ ಕ್ಲೈಂಟ್ ತನ್ನ ಹೃದಯ ಬಡಿತದ ಸಂದೇಶಕ್ಕೆ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಅದು ನಿಜವಾಗಿ ಕಳುಹಿಸಲಾದ ಒಂದು ಬೈಟ್ ಮತ್ತು ಸರ್ವರ್ನಿಂದ ಸಂಗ್ರಹಿಸಿದ ಉಳಿದ 64K ಬೈಟ್ಗಳ ಡೇಟಾವನ್ನು ಒಳಗೊಂಡಿರುತ್ತದೆ ಈ ನಿರ್ದಿಷ್ಟ ಸ್ಲೈಡ್ ಕೆಲವು ಸರ್ವರ್ನಿಂದ ಪಡೆದ ಡೇಟಾದ ಡಂಪ್ ಅನ್ನು ತೋರಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವುದು ಸರ್ವರ್ನಲ್ಲಿರುವ ಹೆಚ್ಚಿನ ಮಾಹಿತಿಯು ಕ್ಲೈಂಟ್ಗೆ ಸೋರಿಕೆಯಾಗುತ್ತದೆ ಅವುಗಳಲ್ಲಿ ಹೆಚ್ಚಿನವು ಲಾಗಿನ್ ಖಾತೆ ಮತ್ತು ಮುಂತಾದವುಗಳಂತಹ ನಿರ್ಣಾಯಕ ಮಾಹಿತಿಯಾಗಿದೆ ಪಾಸ್ವರ್ಡ್ನಂತಹ ಅಂಶಗಳು ಮತ್ತು ಸರ್ವರ್ನಿಂದ ಕ್ಲೈಂಟ್ಗೆ ರಾಶಿ ಆದ್ದರಿಂದ ದುರುದ್ದೇಶಪೂರಿತ ಹೃದಯ ಬಡಿತ ಸಂದೇಶದ ಪ್ರತಿ ಆಹ್ವಾನವು ಕ್ಲೈಂಟ್ ಸುಮಾರು 64K ಸರ್ವರ್ ಡೇಟಾ ವನ್ನು ಓದಲು ಅನುಮತಿಸುತ್ತದೆ ಅಂತಹ ದುರುದ್ದೇಶಪೂರಿತ ಹೃದಯ ಬಡಿತದ ಪ್ಯಾಕೆಟ್ಗಳನ್ನು ಪದೇ ಪದೇ ರಚಿಸುವ ಮೂಲಕ ಕ್ಲೈಂಟ್ ಯಂತ್ರವು ಸರ್ವರ್ನ ಸಂಪೂರ್ಣ ಹೀಪ್ಸ್ ಜಾಗವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಹೃದಯ ರಕ್ತಸ್ರಾವದ ದುರ್ಬಲತೆಯು 2014 ರಲ್ಲಿ ಸಾರ್ವಜನಿಕರಿಗೆ ತಿಳಿದಿತ್ತು ಮತ್ತು ಈ ದುರ್ಬಲತೆಯನ್ನು ಸರಿಪಡಿಸಲು ಮತ್ತು ಓಪನ್ SSL ಕೋಡ್ ಅನ್ನು ಪ್ಯಾಚ್ ಮಾಡಲು ಕೆಲವೇ ದಿನಗಳು ಕೆಲವು 2 ಅಥವಾ 3 ದಿನಗಳನ್ನು ತೆಗೆದುಕೊಂಡಿತು ಕೋಡ್ನಲ್ಲಿನ ನ್ಯೂನತೆ ಅಥವಾ ದುರ್ಬಲತೆಯು ತುಂಬಾ ಚಿಕ್ಕದಾಗಿದೆ ಎಂದು ನೀವು ಈಗ ಅರ್ಥಮಾಡಿಕೊಳ್ಳುತ್ತೀರಿ ಸಮಸ್ಯೆಯೆಂದರೆ d length ನಿಜವಾದ ಪೇಲೋಡ್ ಉದ್ದಕ್ಕಿಂತ ಚಿಕ್ಕದಾಗಿರಬಹುದು ಆದ್ದರಿಂದ ನೀವು ಇದೀಗ ಯೋಚಿಸಲು ನಾನು ಬಯಸುತ್ತೇನೆ ಈ ಕೋಡ್ ಅನ್ನು ನೋಡುವುದು ಮತ್ತು ಈ ಕೋಡ್ನಲ್ಲಿ ಹೇಗೆ ಅಥವಾ ಯಾವ ಹೇಳಿಕೆಗಳನ್ನು ಸೇರಿಸಬೇಕು ಎಂಬುದನ್ನು ಲೆಕ್ಕಾಚಾರ ಮಾಡುವುದು ಇದರಿಂದ ಹೃದಯ ರಕ್ತಸ್ರಾವದ ದುರ್ಬಲತೆಯನ್ನು ಸರಿಪಡಿಸಬಹುದು